ಶುಭೋದಯ ಸ್ನೇಹಿತರೆ ನಾವು ಎಲಿವೇಟರ್ ವಿನ್ಯಾಸದ ಉಪನ್ಯಾಸವನ್ನು ಮುಂದುವರಿಸೋಣ ಪರಿಕಲ್ಪನಾ ಹಂತದಲ್ಲಿ ನಾವು ಏನು ಅರ್ಥಮಾಡಿಕೊಂಡಿದ್ದೇವೆ ಅಂದರೆ ಎಲಿವೇಟರ್ ರೂಪದಲ್ಲಿ ಅಡ್ಡ ಬಾಲವನ್ನು ನಾನು ಹೊಂದಿದ್ದರೆ 40 ರಿಂದ 50 ಪ್ರತಿಶತ ಕಾರ್ಡ್ಭಾಗವನ್ನು ಎಲಿವೇಟರ್ ಎಂದು ಅಂದುಕೊಳ್ಳುತ್ತಿದ್ದೆ ಆರಂಭದ ಹಂತದಲ್ಲಿ ಅದು ತಪ್ಪು ಆಗಿರುವುದಿಲ್ಲ ಆದರೆ ಎಲಿವೇಟರ್ ನಮಗೆ ಏಕೆ ಬೇಕಾಗಿದೆ ಎಂಬುವುದನ್ನು ನಾವು ಮರೆಯಬಾರದು ಎಲಿವೇಟರ್ ನಿಯಂತ್ರಣದ ಒಂದು ಭಾಗವಾಗಿದೆ ಅದು ಉದ್ದಕ್ಕೆ ನಿಯಂತ್ರಿಸುತ್ತದೆ ಅಂದರೆ ನೀವು ವಿಮಾನವನ್ನು ವಿವಿಧ CL ಮೌಲ್ಯದಲ್ಲಿ ಹಾರಿಸಲು ಬಯಸಿದರೆ ಮತ್ತು ಮುಂಚೆ ಚರ್ಚಿಸುವುದನ್ನು ಗಮನಿಸಿದರೆ ಏಕೆಂದರೆ ನಾವು ಸ್ಥಿರವಾದ ಸ್ಥಿರತೆಯನ್ನು ಹೊಂದಿರುವಂತಹ ವಿಮಾನವನ್ನು ವಿನ್ಯಾಸ ಮಾಡುತ್ತಿದ್ದೇವೆ ಹೀಗಾಗಿ ಅದು Cm ವಿರುದ್ಧ 𝛼 ಆಗಿದ್ದಲ್ಲಿ ಇದು 𝛼trim ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ ಇಲ್ಲಿ ನಾನು ಡೈನಮಿಕ್ ಒತ್ತಡವನ್ನು ನೀಡಿದರೆ ಅಥವಾ ನಾನು ಸರಿಯಾದ ಎತ್ತರದಲ್ಲಿ ಹಾರಿದರೆ ಮತ್ತು ವೇಗವು ಗಾಳಿಗೆ ಅನುಗುಣವಾಗಿ ಇದ್ದರೆ ನಾನು ಲಿಫ್ಟ್ ಉತ್ಪಾದಿಸಬಹುದು ಕ್ರೂಜ್ ಸ್ಥಿತಿಯಲ್ಲಿ ಅದು ತೂಕಕ್ಕೆ ಸಮಾನವಾಗಿರುತ್ತದೆ ವಿಮಾನದ ಕುಶಲತೆಯನ್ನು ತೋರಿಸಲು ನನಗೆ ಲಿಫ್ಟ್ ಬೇಕಾದರೆ ಅಂದರೆ ಅವಶ್ಯಕ ವೇಗವರ್ಧನೆಯನ್ನು ಸೃಷ್ಟಿಸಲು ಲಿಫ್ಟ್ ಬೇಕಾಗಿರುತ್ತದೆ ಮತ್ತು ನಿಮಗೆ ಈ ರೀತಿಯಲ್ಲಿ ತಿಳಿದಿದೆ 𝐿 𝑛𝑊 n ಲೋಡ್ ಫ್ಯಾಕ್ಟರ್ ಆಗಿರುತ್ತದೆ ಆದರೆ ಪ್ರಶ್ನೆ ಏನೆಂದರೆ ನಾನು ಈ 𝛼 ಮೌಲ್ಯದಲ್ಲಿ ಹಾರುತ್ತಿದ್ದರೆ ಅಥವಾ ಅದಕ್ಕೆ ತಕ್ಕಂತಹ CL ಮೌಲ್ಯದಲ್ಲಿ ಹಾರುತ್ತಿದ್ದರೆ ಮತ್ತು ಈ ಆಲ್ಫಾ ಮೌಲ್ಯದಲ್ಲಿಹಾರಲು ಬಯಸಿದರೆ ಅಥವಾ ಸ್ಥಿರವಾದ ಹಾರಾಟಕ್ಕೆ ಬೇಕಾಗಿರುವಂತಹ CL ಮೌಲ್ಯದಲ್ಲಿ ಹರಡು ಬಯಸಿದರೆ ಸ್ಥಿರವಾದ ಸ್ಥಿರತೆಯಲ್ಲಿ ಇರುವಂತಹ ವಿಮಾನವು ತನ್ನಷ್ಟಕ್ಕೆ ವಿರುದ್ಧವಾಗಿ ಹೆಚ್ಚಿಸುತ್ತದೆ ಅದು ಋಣಾತ್ಮಕ ಪಿಚ್ಚಿಂಗ್ ಮೊಮೆಂಟ್ ಸೃಷ್ಟಿಸುತ್ತದೆ ಹೀಗಾಗಿ ನೀವು ಆಲ್ಫಾ ಮೌಲ್ಯ ಹೆಚ್ಚಿಸಲು ಇಚ್ಛಿಸಿದರೆ ಅದು ತನ್ನಷ್ಟಕ್ಕೆ ಋಣಾತ್ಮಕ ಪಿಚ್ಚಿಂಗ್ ಮೊಮೆಂಟ್ ಸೃಷ್ಟಿಸುತ್ತದೆ ಆದರೆ ನಿಮಗೆ ವಿಮಾನವನ್ನು ಇಲ್ಲಿ ಹಾರಿಸಲು ಬಯಸಿದರೆ ವಿಮಾನವನ್ನು ಇಲ್ಲಿ ಟ್ರಿಮ್ ಮಾಡಬೇಕಾಗುತ್ತದೆ ಹೀಗಾಗಿ ಹೇಗಾದರೂ ಮಾಡಿ ಇದನ್ನು ಸರಿಪಡಿಸಬೇಕಾಗುತ್ತದೆ ಈ ಮುಮೆಂಟ್ ಸರಿಪಡಿಸಬೇಕಾಗುತ್ತದೆ ಅದನ್ನು ನಾನು ಹೇಗೆ ಮಾಡಬಹುದು ಅದನ್ನು ನಾನು ಎಲಿವೇಟರ್ ಉಪಯೋಗಿಸಿಕೊಂಡು ಮಾಡಬಹುದು ನಾನು ಎಲಿವೇಟರ್ ಮೇಲೆ ಮಾಡಿದಾಗ ಏಕೆಂದರೆ ಆಗ ಬಲವು ಕೆಳಗಡೆ ಇರುತ್ತದೆ ಮತ್ತು CG ಇಲ್ಲಿ ಇರುತ್ತದೆ ಹೀಗಾಗಿ ಅದು ನೋಸ್ ಮೇಲೆ ಮಾಡುವಂತಹ ಮುಮೆಂಟ್ ಸೃಷ್ಟಿಸುತ್ತದೆ ಮತ್ತು ಅದು ವಿಮಾನವು ತಯಾರಿಸುವಂತಹ ಋಣಾತ್ಮಕ ಮುಮೆಂಟ್ಗೆ ಸಮಾನವಾಗಿರುತ್ತದೆ ಮತ್ತು ಅದು ಸ್ಥಿರವಾದ ಸ್ಥಿರತೆಯನ್ನು ಹೊಂದಿರುತ್ತದೆ ಎಂದು ನಾವು ತಿಳಿದುಕೊಂಡಿದ್ದೇವೆ ನಾವು ಇದನ್ನು ಪುನರಾವರ್ತಿಸಿ ದ್ದೇವೆ ee0dedCLtrimCLtrim ಮತ್ತು ನಮಗೆ ಈ ರೀತಿ ತಿಳಿಸಿದೆ dedCLtrim CmCLCme ಮತ್ತು Cme ಅಂದರೆ ಎಲಿವೇಟರ್ ನಿಯಂತ್ರಣ ಶಕ್ತಿ ಆಗಿರುತ್ತದೆ ಅಂದರೆ ಎಲಿವೇಟರ್ ಇಷ್ಟು ಪ್ರಮಾಣದಲ್ಲಿ ವಿಚಲನೆ ಮಾಡಿದಾಗ ಎಷ್ಟು ಪ್ರಮಾಣದ ಮುಮೆಂಟ್ ಸೃಷ್ಟಿಸುತ್ತದೆ ಎಂದು ಆಗಿರುತ್ತದೆ ಇವೆಲ್ಲವೂ Cme ಗೋಸ್ಕರ ಆಗಿರುತ್ತದೆ ಅಂದರೆ ಒಂದು ಪ್ರಮಾಣದ ಎಲಿವೇಟರ್ ವಿಚಲನೆ ಮಾಡಿದಾಗ ಎಷ್ಟು ಪ್ರಮಾಣದ ಪಿಚ್ಚಿಂಗ್ ಮೊಮೆಂಟ್ ಅದು ಸೃಷ್ಟಿಸುತ್ತದೆ ಎಂದು ಆಗಿದೆ ಈ ಸೂತ್ರವು ಮುಖವಾಗಿದೆ ಏಕೆಂದರೆ ಅದು ಏನು ತಿಳಿಸುತ್ತದೆ ಎಂದರೆ ನಾನು ಇಷ್ಟು CLtrim ಮೌಲ್ಯದಲ್ಲಿ ಹಾರಲು ಬಯಸಿದರೆ ಅಂದರೆ ಈ CLtrim ಮೌಲ್ಯದಲ್ಲಿ ಹಾರಲು ಬಯಸಿದರೆ ಎಷ್ಟು ಪ್ರಮಾಣದಲ್ಲಿ ಎಲಿವೇಟರ್ ವಿಚಲನೆ ಮಾಡಿದಾಗ ಈ ಋಣಾತ್ಮಕ ಮುಮೆಂಟ್ ಸರಿ ಹೋಗುತ್ತದೆ ಎಂದು ಅದು ಈ ಸೂತ್ರದಲ್ಲಿ ನೀಡಲಾಗಿದೆ ಅಲ್ಲಿ ನನಗೆ Cm0 ಇದು ಮತ್ತು Cme ಎಷ್ಟು ಎಂದು ತಿಳಿದಿರಬೇಕು ನಂತರ CmCLCmeCLtrim ಮತ್ತು ನಿಮಗೆ ತಿಳಿದಿರುವ ಹಾಗೆ dCmdCL SM ಮತ್ತು ಒಬ್ಬ ವಿನ್ಯಾಸಕಾರರಾಗಿ ನೀವು ಮುಂಚಿತವಾಗಿ ಏನು ನಿರ್ಧರಿಸಿರುತ್ತಾರೆ ಅಂದರೆ ಒಂದು ನಿರ್ದಿಷ್ಟವಾದಂತಹ ಸ್ಟಾಸ್ಟಿಕ್ ಮಾರ್ಜಿನ್ ಮೌಲ್ಯದಲ್ಲಿ ಅಂದರೆ ಸರಿಸುಮಾರು 10 ಪ್ರತಿಶತ 15 ಪ್ರತಿಶತದಲ್ಲಿ ನೀವು ವಿಮಾನವನ್ನು ವಿನ್ಯಾಸ ಮಾಡುತ್ತೀರಾ ಅದು ನಿಮ್ಮ ಆಯ್ಕೆಯಾಗಿರುತ್ತದೆ ಈಗಾಗಲೇ ನಾನು ಹೇಳಿರುವ ಹಾಗೆ ನಾನು 15 ಪ್ರತಿಶತದಲ್ಲಿ ಆರಂಭಿಸುತ್ತೇವೆ ಮತ್ತು ಮರ್ಫಿ ನಿಯಮದ ಪ್ರಕಾರ ಅಲ್ಲಿ CG ಮಿತಿಗಳು ಆರಂಭಿಸುತ್ತದೆ ಮತ್ತು ಅದರಿಂದ ನಾನು 10 ಪ್ರತಿಶತಕ್ಕೆ ಬರುತ್ತೇನೆ ಈಗ Cme ಎಷ್ಟು ಎನ್ನುವುದು ಒಂದು ಪ್ರಶ್ನೆಯಾಗಿದೆ ಎಲಿವೇಟರ್ ಗಾತ್ರಕ್ಕೆ ಈ Cme ಮೌಲ್ಯ ಹೇಗೆ ಇಲ್ಲಿ ಸಂಬಂಧಿಸಿದೆ ಅದು ಪ್ರಮುಖವಾಗಿದೆ ಆರಂಭದ ಪರಿಕಲ್ಪನಾ ಹಂತದಲ್ಲಿ ನಾವು ಇದರ ಮೌಲ್ಯವನ್ನು 40 ರಿಂದ 50 ಪ್ರತಿಶತ ಎಂದು ತೆಗೆದುಕೊಂಡಿದ್ದೇನೆ ಇದನ್ನು ತಿಳಿದುಕೊಳ್ಳಲು ನಮ್ಮ ಸ್ಥಿರತೆಯ ಉಪನ್ಯಾಸದಲ್ಲಿ ಮಾಡಿರುವಂತಹ ಒಂದು ಸಮಸ್ಯೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಪುನರಾವರ್ತಿಸೋಣ ಹಿಂದಿನ ವಿಷಯದಲ್ಲಿ ಮತ್ತು ಅದಕ್ಕಿಂತ ಮುಂಚೆ ನಾವು ಚರ್ಚಿಸುತ್ತಿರುವ ವಿಷಯದ ಸಾರಾಂಶವನ್ನು ತಿಳಿದುಕೊಳ್ಳುವುದು ಅದೇನೆಂದರೆ ವಿವಿಧ CL ಅಥವಾ 𝛼 ಮೌಲ್ಯದಲ್ಲಿ ವಿಮಾನವನ್ನು ನಾನು ಟ್ರಿಮ್ ಮಾಡಬಹುದು ಎಂದು ನಿಮಗೆ ತಿಳಿದಿದೆ ಮತ್ತು ವಿವಿಧ 𝛿e ಅವಶ್ಯಕತೆಗಳು ಅಲ್ಲಿ ಇರುತ್ತದೆ ಆದರೆ ನೀವು ಇಲ್ಲಿ ಅಥವಾ ಇಲ್ಲಿ ಟ್ರಿಮ್ ಮಾಡಲು ಬಯಸಿದರೆ ಏನು ಪ್ರಶ್ನೆ ಮೂಡಬಹುದು ಎಂದರೆ ಎಲಿವೇಟರ್ದಲ್ಲಿ ಇರುವಂತಹ ಶಕ್ತಿಯು ವಿಮಾನ ಟ್ರಿಮ್ ಮಾಡಬಹುದಾ ಇದು ಒಂದು ಪ್ರಶ್ನೆಯಾಗಿದೆ ಬನ್ನಿ ಒಂದು ಉದಾಹರಣೆಯನ್ನು ಪರಿಹರಿಸೋಣ ಮತ್ತು ಅದು ಅರ್ಥಪೂರ್ಣವಾಗಿ ಇದೆ ಅಥವಾ ಇಲ್ಲ ಎಂದು ಗಮನಿಸುವ ದಯವಿಟ್ಟು ಅರ್ಥಮಾಡಿಕೊಂಡು ಏನೆಂದರೆ ಲ್ಯಾಂಡಿಂಗ್ ಸಮಯದಲ್ಲಿ ಎಲಿವೇಟರ್ ಗರಿಷ್ಠವಾದಂತಹ ವಿಚಲನೆಯನ್ನು ಹೊಂದಿರುತ್ತದೆ ಅದು ಕಡಿಮೆ ವೇಗದಲ್ಲಿ ಅಥವಾ ಟೇಕಾಫ್ ಸಮಯದಲ್ಲಿ ಆಗಿದ್ದರೆ ಅಂದರೆ ವೇಗವು ಸರಿ ಸುಮಾರು Vstallದಷ್ಟು ಅಥವಾ ಅದಕ್ಕಿಂತ 10 ಪ್ರತಿಶತ ಹೆಚ್ಚಿಗೆ ಇರಬಹುದು ಆಗ ವಿಮಾನವನ್ನು ನೀವು ಟ್ರಿಮ್ಮಾಡಲು ಬಯಸಿದರೆ 𝛿emax ಮೌಲ್ಯವು ಟೇಕಾಫ್ ಅಥವಾ ಲ್ಯಾಂಡಿಂಗ್ ಸ್ಥಿತಿಯ ಆಗಿರುತ್ತದೆ ಮತ್ತು ನಮಗೆ ತಿಳಿದಿರುವ ಹಾಗೆ ಲ್ಯಾಂಡಿಂಗ್ ಸಮಯದಲ್ಲಿ ಭೂಮಿಯಿಂದ ಪರಿಣಾಮ ಬೀಳುವುದರಿಂದ ಹೆಚ್ಚಿನ ಪ್ರಮಾಣದ 𝛿e ಬೇಕಾಗಿರುತ್ತದೆ ಹೆಚ್ಚಿನ 𝛿e ಲಭ್ಯ ಇರುತ್ತದೆ ನನ್ನ ಹತ್ತಿರ ವಿಮಾನವು ಇದ್ದರೆ 𝐶mCG −0 035 ∗ 𝛼 ನಮ್ಮಲ್ಲಿರುವಂತಹ ವಿಮಾನವನ್ನು ನಾವು ಗಮನಿಸಿದರೆ ಅದು ರೆಕ್ಕೆ ಫ್ಯೂಸೆಲಾಜ್ಸಂಯೋಜನೆಯನ್ನು ಹೊಂದಿದೆ ಮತ್ತು Cmcg ಮೌಲ್ಯ ಈ ರೀತಿಯಲ್ಲಿ ನಮಗೆ ಸಿಗುತ್ತದೆ ಅಂದರೆ ನಾನು Cm ವಿರುದ್ಧ CG ಈ ರೀತಿ ಬರೆದಾಗ ಇಲ್ಲಿ ಹೀಗೆ ಸಿಗುತ್ತದೆ ಮತ್ತು ಇದರ ಮೌಲ್ಯ ಗುಣಾತ್ಮಕ 0 20 ಆಗಿರುತ್ತದೆ ಮತ್ತು ಲ್ಯಾಂಡಿಂಗ್ ಸಮಯದಲ್ಲಿ ನೀವು ವಿಮಾನವನ್ನು ಟ್ರಿಮ್ ಮಾಡಲು ಬಯಸುತ್ತೀರಾ ವಿಮಾನವು ಆಲ್ಫಾ 10ಡಿಗ್ರಿಯಲ್ಲಿ ಇರುತ್ತದೆ ಹೀಗಾಗಿ ಇದನ್ನು 𝐶mα ಎಂದು ಕರೆದು ಅದರ ಮೌಲ್ಯವು ಋಣಾತ್ಮಕ 0 035 ಪ್ರತಿ ಡಿಗ್ರಿ ಆಗಿರುತ್ತದೆ 𝐶mα ಮೌಲ್ಯವನ್ನು ನೀವು ಡಿಗ್ರಿಯಿಂದ ರೇಡಿಯನ್ ರೂಪದಲ್ಲಿ ಪರಿವರ್ತಿಸುವುದು ಆದರೆ ನೀವು ಸರಿಸುಮಾರು 57 3 ದಿಂದ ಗುಣಿಸಬೇಕಾಗುತ್ತದೆ ನಂತರ ನಿಮಗೆ ಪ್ರತಿ ರೇಡಿಯನ್ ರೂಪದಲ್ಲಿ ಸಿಗುತ್ತದೆ ಹಾಗಾದರೆ ಇಲ್ಲಿ ಸಮಸ್ಯೆ ಏನು ಸಮಸ್ಯೆಯು ಏನೆಂದರೆ ಈ ವಿಮಾನವು Cm ವಿರುದ್ಧ 𝛼 ಈ ರೀತಿಯಲ್ಲಿ ಹೊಂದಿದೆ ಆದರೆ ನನಗೆ ವಿಮಾನವನ್ನು ಹಾರಿಸಬೇಕಾಗಿದೆ ಮತ್ತು 𝛼 ಮೌಲ್ಯ 10 ಡಿಗ್ರಿ ಇರುವ ರೀತಿಯಲ್ಲಿ ಟ್ರಿಮ್ ಮಾಡಬೇಕಾಗಿದೆ ಇದರ ಅರ್ಥವೇನು ನನಗೆ 𝛼 ಮೌಲ್ಯ 10 ಡಿಗ್ರಿ ಇರುವ ರೀತಿಯಲ್ಲಿ ಹಾರಲು ಬಯಸಿದರೆ ಈ ವಿಮಾನವು 10 ಡಿಗ್ರಿಯಲ್ಲಿ ಋಣಾತ್ಮಕ ಮೊಮೆಂಟ್ ಸೃಷ್ಟಿಸುತ್ತದೆ ಹೀಗಾಗಿ ನಾನು ಆ ಋಣಾತ್ಮಕ ಮೊಮೆಂಟ್ನ್ನು ಸರಿಪಡಿಸಬೇಕು ಅಂದರೆ Cm0 ಮೌಲ್ಯವು ಇಲ್ಲಿಯವರೆಗೆ ಹೆಚ್ಚಿಗೆ ಮಾಡುವುದಾಗಿ ಖಚಿತಪಡಿಸಬೇಕು ಆಗಲೇ ನಾನು ಇಲ್ಲಿ ಇದನ್ನು ಟ್ರಿಮ್ ಮಾಡಬಹುದು Cm0 ಋಣಾತ್ಮಕ ಆಗಿರುವುದರಿಂದ ನಾನು ವಿಮಾನವನ್ನು ಧನಾತ್ಮಕ ಆಂಗಲ್ ಆಫ್ ಅಟ್ಯಾಕ್ ಇರುವಾಗ ಟ್ರಿಮ್ ಮಾಡಲು ಸಾಧ್ಯವಾಗುವುದಿಲ್ಲ ವಿಮಾನವು ಧನಾತ್ಮಕ ಆಂಗಲ್ ಆಫ್ ಅಟ್ಯಾಕ್ ಇರುವಾಗ ಟ್ರಿಮ್ ಮಾಡಬೇಕಾದರೆ ನಾನು ಎಲಿವೇಟರ್ ಉಪಯೋಗಿಸಬೇಕಾಗುತ್ತದೆ ಈ ಬಿಂದುವನ್ನು ಇಲ್ಲಿಂದ ಇಲ್ಲಿಗೆ ಸರಿ ಸಬೇಕಾಗುತ್ತದೆ ನಿಮ್ಮ ಸಮೃದ್ಧಿ ನೀವು ಈ ರೀತಿಯಲ್ಲಿ ಇರಬಹುದು ಅದು ಒಳ್ಳೆಯ ವಿನ್ಯಾಸ ಆಗಿರುವುದಿಲ್ಲ ನಾವು ಯಾವಾಗಲೂ Cm0 ಮೌಲ್ಯ ಧನಾತ್ಮಕ ಇರಲು ಪ್ರಯತ್ನಿಸುತ್ತೇವೆ ಇದು ಕೇವಲ ಉದಾಹರಣೆಗೆ ಮಾತ್ರ ಇದು ನಿಮಗೆ ಏನು ಮಾಡಬೇಕು ಎಂಬುವಂತಹ ಮಾಹಿತಿಯೂ ವಿವರವಾಗಿ ನೀಡುತ್ತದೆ ಇಲ್ಲಿರುವ ಪ್ರಶ್ನೆಯೂ ಏನೆಂದರೆ ಎಲಿವೇಟರ್ ಗಾತ್ರವು ಎಷ್ಟು ಆಗಿರಬೇಕು ಏಕೆಂದರೆ ಅದರಿಂದ ನಾನು ಇಲ್ಲಿ ವಿಮಾನವನ್ನು ಟ್ರಿಮ್ ಮಾಡಬಹುದು ಇದು ನನ್ನ ಪ್ರಶ್ನೆಯಾಗಿದೆ ಈಗ 𝛼 ಮೌಲ್ಯ 10 ಡಿಗ್ರಿ ಆದರೆ ಬನ್ನಿ ಗಮನಿಸೋಣ ಎಷ್ಟು ಪ್ರಮಾಣದ ಮೊಮೆಂಟ್ ಸೃಷ್ಟಿಸುತ್ತದೆ ಅದನ್ನು ಮಾತ್ರ ನಾವು ಬದಲಾಯಿಸಬಹುದು ಅಂದರೆ 𝛼 ಮೌಲ್ಯ 10 ಡಿಗ್ರಿ ಆದರೆ ಇಷ್ಟು ಪ್ರಮಾಣದ ಋಣಾತ್ಮಕ ಮೊಮೆಂಟ್ ಸೃಷ್ಟಿಸುತ್ತದೆ ಅದನ್ನು ನಾನು ಸರಿಪಡಿಸಬೇಕು ಹಾಗಾದರೆ ಇಲ್ಲಿ ಮೊಮೆಂಟ್ 0 ಆಗಿರುತ್ತದೆ ಹೀಗಾಗಿ ಇದು ಟ್ರಿಮ್ ಮಾಡುವಂತಹ ಸ್ಥಾನವಾಗುತ್ತದೆ ಅದನ್ನು ನಾನು ಇಲ್ಲಿಂದ ಸುಲಭವಾಗಿ ಕಂಡುಹಿಡಿಯಬಹುದು 𝛼 ಮೌಲ್ಯ 10 ಡಿಗ್ರಿ ಇರುವಾಗ Cmcg ಮೌಲ್ಯವನ್ನು ಈ ರೀತಿಯಲ್ಲಿ ಕಂಡುಹಿಡಿಯಬಹುದು 𝐶mCGat α1O −0 55 ಮೈನಸ್ 0 20 ಮೈನಸ್ 0 35 ಇಂಟು 10 ಏಕೆಂದರೆ ಈ Cm ಆಲ್ಫಾ ಪ್ರತಿ ಡಿಗ್ರಿ ಆಗಿರುತ್ತದೆ ಮತ್ತು ನಾನು ಅದನ್ನು ಮಾಡಿದಾಗ ಅದರ ಮೌಲ್ಯವು ಋಣಾತ್ಮಕ 0 55 ಎಂದು ದೊರಕುತ್ತದೆ ಹೀಗಾಗಿ ಅಷ್ಟು ಪ್ರಮಾಣದ ಮೊಮೆಂಟ್ ನಾನು ಸರಿಪಡಿಸಬೇಕು ಮತ್ತು ಅದು ಎಷ್ಟು ಗಾತ್ರದ ಎಲಿವೇಟರ್ ಬೇಕಾಗುತ್ತದೆ ಎಂದು ನಿರ್ಧರಿಸುತ್ತದೆ ಈಗ ಈ ∆𝐶m ಮೌಲ್ಯವು ಋಣಾತ್ಮಕ 0 55 ಆಗಿರುತ್ತದೆ ಅದನ್ನು ಸರಿಪಡಿಸಬೇಕಾಗಿದೆ ಹೀಗಾಗಿ ಈ ರೀತಿಯಲ್ಲಿ ನಾನು ಬರೆಯುತ್ತೇನೆ CmCmee ನಾನು ∆𝐶m ಎಲಿವೇಟರ್ ಉಪಯೋಗಿಸಿಕೊಂಡು ಸರಿಪಡಿಸಬೇಕಾಗಿದೆ ಮತ್ತು ಇಲ್ಲಿ ಸಹಜವಾಗಿದೆ ಎಂದರೆ ಎಲಿವೇಟರ್ ಮೇಲೆ ಆಗಿರಬೇಕು ಈಗ ಪ್ರಶ್ನೆಯೂ ಏನೆಂದರೆಹೇಗೆ ನಾನು ಅದನ್ನು ನೋಡಬಹುದು ಎಂದು ಎಷ್ಟು 𝛿e ಆಗಿರುತ್ತದೆ ಎಷ್ಟು 𝐶mðe ಆಗಿರುತ್ತದೆ ಸಂಖ್ಯಾ ರೂಪದಲ್ಲಿ ಎಂದು ∆𝐶m ಮೌಲ್ಯ 0 55 ಎಂದು ನಮಗೆ ತಿಳಿದಿದೆ ಮತ್ತು ಅದನ್ನು ಸರಿಪಡಿಸಬೇಕಾಗಿದೆ ಇದಾಗಿ ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ಎಷ್ಟು ಪ್ರಮಾಣದಲ್ಲಿ ಎಲಿವೇಟರ್ ಮತ್ತು ಎಷ್ಟು ಪ್ರಮಾಣದ 𝐶mðe ಮೌಲ್ಯ ವಿಮಾನವು ಸೃಷ್ಟಿಸಬೇಕು ಮತ್ತು ಏನಿದು 𝐶mðe ನಾವು ತಿಳಿದಿರಬೇಕು Cme VHCLt VH ಮೌಲ್ಯವನ್ನು ನಾವು ಈಗಾಗಲೇ ಊಹಿಸಿದ್ದೇವೆ ಮತ್ತು 𝜂 ಮೌಲ್ಯವು 1 ಎಂದು ತೆಗೆದುಕೊಳ್ಳಬಹುದು ಮತ್ತು ಒಮ್ಮೆ ನಾನು ಸನ್ಮತಿಯ ಬಾಲವನ್ನು ಆಯ್ಕೆ ಮಾಡಿದ ಮೇಲೆ ನನಗೆ ಬಾಲದ 𝐶lα2d ಮೌಲ್ಯ ತಿಳಿದಿದೆ ಹೀಗಾಗಿ ಅಲ್ಲಿಂದ ನಾನು ಈ ರೀತಿಯಲ್ಲಿ ಪರಿವರ್ತಿಸುತ್ತೇನೆ CL3dCl2d1Cl2dARe ನಾವು e ಮೌಲ್ಯ 0 8 ಎಂದು ತೆಗೆದುಕೊಳ್ಳಬಹುದು ಹಾಗಾದರೆ ನಿಮಗೆ 𝐶Lα3d ಮೌಲ್ಯ ತಿಳಿದಿದೆ ಅದು ಕೇವಲ ಬಾಲಕ್ಕೆ ಆಗಿರುತ್ತದೆ ನನಗೆ 𝜏 ಎಂದರೆ ಗೊತ್ತಿಲ್ಲ ಆದರೂ ನಾನು ಅಡ್ಡ ಸ್ಟಬಿಲೈಜರ್ ಪ್ರದೇಶದ 50 ಪ್ರತಿಶತ ಭಾಗವು ಎಲಿವೇಟರ್ ಎಂದು ಊಹಿಸಿಕೊಂಡರೆ ನಾನು ಈ ರೀತಿಯಲ್ಲಿ ಮಾಡಬಹುದು ನನ್ನ ಹತ್ತಿರ ಚಾರ್ಟ್ ಇದೆ ತುಂಬಾ ಪ್ರಖ್ಯಾತ ಚಾರ್ಟ್ SeSt ಇದೆ ಮತ್ತು ಅದು ಈ ರೀತಿಯಾಗಿದೆ ಮತ್ತು ಅದರ ಮೌಲ್ಯವು ಸರಿಸುಮಾರು 0 8 ಆಗಿದೆ ಹೀಗಾಗಿ ಅದು 0 7ಅನುಪಾತಕ್ಕೆ ಅನುರೂಪ ವಾಗಿರುತ್ತದೆ ಮತ್ತು ಸಾಮಾನ್ಯವಾಗಿ 0 5 ಇದ್ದರೆ ಅದರ ಮೌಲ್ಯ 0 6 ಆಗುತ್ತದೆ ಇದು 0 5 ಆದರೆ ಇದು 𝜏 ಕಂಡುಹಿಡಿಯುವ ಒಂದು ರೀತಿಯ ವಿಧಾನವಾಗಿದೆ ಈಗಾಗಲೇ ನೀವು 50 ಪ್ರತಿಶತ ಅಥವಾ 40 ಪ್ರತಿಶತ ಕಾರ್ಡ್ ಎಲಿವೇಟರ್ ತೆಗೆದುಕೊಂಡಿದ್ದೀರಾ ಹೀಗಾಗಿ ಸರಳವಾಗಿ ನೀವು SeSt ಕಂಡುಹಿಡಿಯಬಹುದು ನಂತರ ನೀವು 𝜏 ಮೌಲ್ಯವನ್ನು ಕಂಡುಹಿಡಿಯಬಹುದು ಆದರೆ ನಾವು ಮಾಡಬೇಕಾಗಿರುವುದು ಸ್ವಲ್ಪ ಬೇರೆಯಾಗಿದೆ 𝛼 ಮೌಲ್ಯ 10 ಡಿಗ್ರಿ ಇರುವಾಗ ವಿಮಾನವನ್ನು ಟ್ರಿಮ್ಮಾಡಬೇಕು ಎಂದು ನಮಗೆ ತಿಳಿದಿರುತ್ತದೆ ಮತ್ತು ಈ ಕ್ಷಣದಲ್ಲಿ ನಾನು ಭೂಮಿಯ ಪರಿಣಾಮವನ್ನು ಅಲಕ್ಷ್ಯ ಮಾಡುತ್ತಿದ್ದೇನೆ ಕೇವಲ ಈ ಪರಿಸ್ಥಿತಿಯಲ್ಲಿ ನಾನು ಭೂಮಿಯ ಪರಿಣಾಮವನ್ನು ಅಲಕ್ಷ್ಯ ಮಾಡುತ್ತಿದ್ದೇನೆ ಎಂದುಕೊಳ್ಳೋಣ ಅಂದರೆ ಹೆಚ್ಚಿನ ಎಲಿವೇಟರ್ ತೆಗೆದುಕೊಂಡು ಇರುತ್ತೇವೆ ಅಂದರೆ ಎಲಿವೇಟರ್ ಋಣಾತ್ಮಕ 25 ಮತ್ತು ಧನಾತ್ಮಕ 25 ಆಗಿರಬಹುದು ನಾನು ಈಗಾಗಲೇ ಎಲಿವೇಟರ್ ಋಣಾತ್ಮಕ 35ವರೆಗೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಂಡಿದೆನೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಮೌಲ್ಯ ಆಗಿರಬಹುದು ಆದರೆ ಹೌದು ಪ್ರಶ್ನೆಯು ಏನೆಂದರೆ ನೀವು ಅಷ್ಟು ಪ್ರಮಾಣದ ಅಂಚು ನೀಡಬೇಕಾಗುತ್ತದೆ ಅಲ್ವಾ ಹಾಗಾದರೆ ಈ ಉದಾಹರಣೆಯಲ್ಲಿ ನಾನು ಭೂಮಿಯ ಪರಿಣಾಮವನ್ನು ಅಲಕ್ಷ್ಯ ಮಾಡುತ್ತಿದ್ದೇನೆಈಗ ನೀವು ಒಬ್ಬ ಒಬ್ಬ ಸಾಧಕನಾಗಿ ಇಲ್ಲಿ 7 8 ಡಿಗ್ರಿ ಅಂಚು ನೀಡಬೇಕಾಗುತ್ತದೆ ಅಂದರೆ ಎಲಿವೇಟರ್ ಪರಿಣಾಮಕಾರಿಯಾಗಿ ಋಣಾತ್ಮಕ 25 ಮತ್ತು ಧನಾತ್ಮಕ 25 ಆಗಿರುತ್ತದೆ ನಾವು ಅದನ್ನು 17 ಡಿಗ್ರಿ ಮೇಲ್ಪಟ್ಟು ಉಪಯೋಗಿಸಬಾರದು ಸರಿ ಸರಿಸುಮಾರು ಈಗ ನಾವು ಭೂಮಿಯ ಪರಿಣಾಮವನ್ನು ಅಲಕ್ಷ್ಯ ಮಾಡಿದರೆ ಇದು 𝐶mðe ಸೂತ್ರ ಮತ್ತು ಇಲ್ಲಿ ನೀವು 𝐶mðe ಗಮನಿಸಬಹುದು CmeCme 0 5525 0 022 degree ನೀವು ಅದನ್ನು ಪ್ರತಿ ರೇಡಿಯನ್ ರೂಪದಲ್ಲಿ ನೋಡಬಹುದು ಅದನ್ನು ನಾವು ಸರಳವಾಗಿ ಸರಿಸುಮಾರು 57 3 ಸಂಖ್ಯೆಯಿಂದ ಗುಣಿಸಬೇಕು ಹೀಗಾಗಿ ಅದರ ಮೌಲ್ಯವು ಸರಿಸುಮಾರು ಋಣಾತ್ಮಕ 1 ಆಗಿರುತ್ತದೆ ಸರಿಸುಮಾರು ಅದೇ ಮೌಲ್ಯದಲ್ಲಿ ಅಂದರೆ ಋಣಾತ್ಮಕ 1 1 1 𝐶mðe ಆಗಿರುತ್ತದೆ ಹೀಗಾಗಿ ನನಗೆ 𝐶mðe ತಿಳಿದಿದ್ದರೆ ನಾನು ಸರಳವಾಗಿ ಕಂಡುಹಿಡಿಯಬಹುದು Cme VHCLt ಇಲ್ಲಿಂದ ಮತ್ತು ಪರಿಕಲ್ಪನಾ VH ಮೌಲ್ಯ 0 66 ಗಳಿಂದ ಈ ಸಂಖ್ಯೆಗಳು ಆಗಿರಬಹುದು 0 6 0 ನಾವು 0 6 ತೆಗೆದುಕೊಂಡಿದ್ದೇವೆ ಮತ್ತು ಇದರ ಮೌಲ್ಯವು ಒಂದು ಆಗಿರುತ್ತದೆ ಹಾಗೂ ಇದರ ಮೌಲ್ಯವು ಸರಿಸುಮಾರು 3 9 ಪ್ರತಿ ರೇಡಿಯನ್ ಆಗಿರುತ್ತದೆ ಮತ್ತು 𝐶nðe ಮೌಲ್ಯವು ಕೂಡ ನೀವು ಪ್ರತಿ ರೇಡಿಯನ್ ರೂಪದಲ್ಲಿ ಇಡಬೇಕಾಗುತ್ತದೆ ಮತ್ತು ಆ ಮೌಲ್ಯವನ್ನು ಉಪಯೋಗಿಸಿದಾಗ 𝜏 ಮೌಲ್ಯವು ಸರಿಸುಮಾರು 0 ಈಗ 𝜏 ಮೌಲ್ಯ 0 5 ಎಂದು ಹೇಳಿದರೆ ಅಂದರೆ ಕೊಠಡಿಯಲ್ಲಿ ನೀಡಿರುವಂತಹ ಈ ಚಾರ್ಟ್ ನೀವು ಗಮನಿಸಿದರೆ 𝜏 ಮೌಲ್ಯ 0 5 ಅಂದರೆ SeSt ಮೌಲ್ಯವು ಸರಿಸುಮಾರು 0 4 ಆಗಿರುತ್ತದೆ ಅಂದರೆ 40 ಪ್ರತಿಶತ ಈ ರೀತಿಯಲ್ಲಿ ಮಾರ್ಗಸೂಚಿಗಳನ್ನು ಸೃಷ್ಟಿಸಿರುತ್ತಾರೆ ಕಾರ್ಡ್ ಮೌಲ್ಯವು ಅಡ್ಡ ಬಾಲದ 40 ಪ್ರತಿಶತ ಅಥವಾ 50 ಪ್ರತಿಶತ ಎಂದು ತೆಗೆದುಕೊಳ್ಳಬಹುದು ಆದರೆ ಒಬ್ಬ ವಿನ್ಯಾಸಗಾರನಾಗಿ ನಿಮಗೆ ತಿಳಿದಿರಬೇಕು ಏನೆಂದರೆ ನಾನು ಸರಿಸುಮಾರು 40 ರಿಂದ 50 ಪ್ರತಿಶತ ಕಾರ್ಡ್ ಮೌಲ್ಯ ಎಲಿವೇಟರ್ ಎಂದು ತೆಗೆದುಕೊಂಡರೆ ನನಗೆ 𝜏 ಮೌಲ್ಯ 0 5 ದೊರಕುತ್ತದೆ ಅದು ಒಳ್ಳೆಯ ಸಂಖ್ಯೆಯಾಗಿರುತ್ತದೆ ಹೀಗಾಗಿ ಒಮ್ಮೆ ನಮಗೆ 𝜏 ಮೌಲ್ಯ ದೊರಕಿದೆ ಹೀಗಾಗಿ ಒಮ್ಮೆ ನಮಗೆ 𝜏 ಮೌಲ್ಯ 0 5 ದೊರಕಿದೆ ಮೇಲೆ ನಾನು ಏನು ಮಾಡಬೇಕು ನಾನು ಇಲ್ಲಿ ಬಂದು ಪರೀಕ್ಷಿಸುತ್ತೇನೆ ಪುನಹ ಚಾರ್ಟ್ ಗಮನಿಸುತ್ತೇನೆ ಅದರಿಂದ 0 8 ಮೌಲ್ಯ ದೊರಕುತ್ತದೆ ಮತ್ತು ಈ SeSt ಪರೀಕ್ಷಿಸುತ್ತೇನೆ ಏನೆಂದರೆ ಇಲ್ಲಿ 𝜏 ಮೌಲ್ಯ 0 5 ಇರುವಾಗ ಎಷ್ಟು ಆಗಿರಬಹುದು ಎಂದು ಹೀಗಾಗಿ ನೀವು ಈ ಚಿತ್ರವನ್ನು ಗಮನಿಸಿದರೆ ಇದರ ಮೌಲ್ಯವು 0 4 ಕೆ ಕಡಿಮೆಯಾಗುತ್ತದೆ ಆದರೆ SeSt ಮೌಲ್ಯವು ಸರಿಸುಮಾರು 0 4 ಇರುತ್ತದೆ ಹಾಗಾದರೆ ಇದರ ಅರ್ಥವೇನೆಂದರೆ ಅದು ಪುನಹ 40 ಪ್ರತಿಶತ ಆಗುತ್ತದೆ ಹೀಗಾಗಿ ನೀವು ಇಲ್ಲಿ ಸರಳವಾಗಿ ಬರೆಯಬಹುದು ಏನೆಂದರೆ ನನಗೆ ಇದನ್ನು ಟ್ರಿಮ್ಮಾಡಲು ಇಚ್ಚಿಸಿದರೆ ನನಗೆ ಅಡ್ಡ ಬಾಲದ ಪ್ರದೇಶದ 0 4 ಮೌಲ್ಯ ಇರುವ ರೀತಿ ಪ್ರದೇಶವು ಬೇಕಾಗುತ್ತದೆ ಮತ್ತು ನಿಮಗೆ VH ತಿಳಿದಿದೆ ಅಡ್ಡ ಬಾಲದ ಪ್ರದೇಶ ಸರಿಸುಮಾರು ಮೌಲ್ಯ ಗೊತ್ತಿದೆ ಹೀಗಾಗಿ ಅದು ಪ್ರದೇಶದ 40 ಪ್ರತಿಶತ ಭಾಗ ಎಲಿವೇಟರ್ ಪ್ರದೇಶ ಎಂದು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು ತಿಳಿಸುತ್ತದೆ ಕೇವಲ 40 ಪ್ರತಿಶತ ಭಾಗ ಎಲಿವೇಟರ್ ಕಾರ್ಡ್ ಎಂದು ಆರಂಭದ ಅಂದಾಜಿನ ಮೂಲಕ ತೆಗೆದುಕೊಳ್ಳುವುದು ಇದು ಅರ್ಥವಾಯಿತು ಹಾಗಾದರೆ ನಾನು ಯಾವ 2 ಅಂಶಗಳನ್ನು ಸೇರಿಸಿದ್ದೇನೆ ಒಂದು ಎಂದರೆ ನಾವು ಐತಿಹಾಸಿಕ ಮಾಹಿತಿಯನ್ನು ಪ್ರಮುಖವಾಗಿ ತೆಗೆದುಕೊಂಡಿದ್ದೇವೆ ಹಾಗಾದರೆ VH ಮೌಲ್ಯ ಸರಿಸುಮಾರು 0 5 ದಿಂದ 0 8 ಅಥವಾ 0 7 ಆಗಿರುತ್ತದೆ ನಂತರ ಎಲಿವೇಟರ್ ಕಾರ್ಡ್ ಮೌಲ್ಯವು ಅಡ್ಡ ಬಾಲದ ಕಾರ್ಡ್ನ 40 ಪ್ರತಿಶತ ದಿಂದ 50 ಪ್ರತಿಶತ ಆಗಿರುತ್ತದೆ ಮತ್ತು ಒಂದು ಉದಾಹರಣೆಯ ಆಧಾರದ ಮೇಲೆ ಅದನ್ನು ತಿಳಿದುಕೊಂಡಿದ್ದೇವೆ ಮತ್ತು ಸಾಮಾನ್ಯವಾಗಿ ಈ ಸಂಖ್ಯೆಗಳು ಇಂತಹ ಸ್ಥಿತಿಯಲ್ಲಿ ಮೂಡಿಬರುತ್ತವೆ ಹಾಗಾದರೆ ಯಾವುದೇ ಐತಿಹಾಸಿಕ ಮಾಹಿತಿಯೂ ಇದ್ದಲ್ಲಿ ಅದನ್ನು ಪರಸ್ಪರ ಸಂಬಂಧವಾಗಿಸಿದರೆ ಅವುಗಳನ್ನು ಡೇಟಾಬೇಸ್ದಲ್ಲಿ ಪರಿವರ್ತಿಸಿದರೆ ಇದು ಸರಿಯಾಗಿ ಇರುತ್ತದೆ ಆದ್ದರಿಂದ ಪರಿಕಲ್ಪನಾ ಹಂತದಲ್ಲಿ ನೀವು ಈ ಮಾಹಿತಿಯನ್ನು ಉಪಯೋಗಿಸಿದರೆ ಅಥವಾ ಮಾಹಿತಿ ಪತ್ರದಿಂದ ತೆಗೆದುಕೊಂಡರೆ ನಿಮಗೆ ಪರಿಹಾರವು ಸಿಗುತ್ತದೆ ಆದರೆ ಇದನ್ನು ಮಾಡಿದಮೇಲೆ ನೀವು ಸಂಸ್ಲೇಷಣೆ ಮಾಡಬೇಕಾಗುತ್ತದೆ ಮತ್ತು ವಿನ್ಯಾಸವನ್ನು ಸಂಸ್ಕರಿಸಬೇಕಾಗುತ್ತದೆ ಒಳ್ಳೆಯ ಆರಂಭ ಇಲ್ಲದಿದ್ದರೆ ಒಳ್ಳೆಯ ವಿನ್ಯಾಸವು ಅತ್ಯುತ್ತಮ ಆಗುವುದಿಲ್ಲ ಹೀಗಾಗಿ ಆರಂಭ ಪ್ರಮುಖವಾಗಿರುತ್ತದೆ ಮತ್ತು ಇದು ಈ ವಿಷಯದ ಉದ್ದೇಶವಾಗಿರುತ್ತದೆ